ಮೊದಲು ಈ ವಿಷಯಕ್ಕೆ ಉಪಯುಕ್ತವಾದ ಸಂಬಂಧಿತ ಪುಸ್ತಕಗಳನ್ನು ನಾವು ನೋಡುತ್ತೇವೆ ಮೊದಲ ಪುಸ್ತಕ ಮಾಂಟ್ಗೊಮೆರಿ ಮತ್ತು ರುಂಗರ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೊಬ್ಯಾಬಿಲಿಟಿ ಫಾರ್ ಇಂಜಿನಿಯರ್ಸ್ ಫಿಫ್ತ್ ಎಡಿಶನ್ ನವದೆಹಲಿ ಜಾನ್ ವಿಲೇ ಇಂಡಿಯಾ 2011 ಇದು ಸ್ಟ್ಯಾಟಿಸ್ಟಿಕ್ಸ್ನಿಂದ ಪ್ರಾರಂಭವಾಗುವ ಒಂದು ಮೂಲಭೂತ ಪುಸ್ತಕವಾಗಿದ್ದು ನಂತರ ಸಂಭವನೀಯತೆಯ ಕಡೆಗೆ ಹೋಗುತ್ತದೆ ಮತ್ತು ನಂತರದ ಪ್ರಯೋಗಗಳು ಮತ್ತು ಹಿಂಜರಿಕೆಯನ್ನು ವಿನ್ಯಾಸಗೊಳಿಸುತ್ತದೆ ಮಾಂಟ್ಗೊಮೆರಿ ಮುಂದಿನ ಪುಸ್ತಕವಾಗಿದ್ದು ಪ್ರಯೋಗಗಳ ವಿನ್ಯಾಸ ಮತ್ತು ಅನಾಲಿಸಿಸ್ ವಿವಿಧ ಸಂಭವನೀಯ ವಿನ್ಯಾಸಗಳು ಮತ್ತು ಅವುಗಳ ವಿಧಾನ ಅನುಷ್ಠಾನ ಮತ್ತು ವಿಶ್ಲೇಷಣೆಗೆ ಸಂಬಂಧಿಸಿದೆ ಮೂರನೇ ಪುಸ್ತಕ ಸ್ವಲ್ಪ ಹೆಚ್ಚು ಮುಂದುವರಿದ ಒಂದಾಗಿದೆ ಇದು ರೇಖಾತ್ಮಕ ಬೀಜಗಣಿತದಲ್ಲಿ ಒಂದು ಹಿನ್ನೆಲೆ ಅಗತ್ಯವಿದೆ ಮತ್ತು ಈ ನಿರ್ದಿಷ್ಟ ರೇಖಾತ್ಮಕ ಬೀಜಗಣಿತದಲ್ಲಿ ಸಾಕಷ್ಟು ಹಿನ್ನೆಲೆ ಇದ್ದಾಗ ನೀವು ಪಠ್ಯ ಪುಸ್ತಕದಲ್ಲಿ ಹೆಚ್ಚಿನ ವಿಷಯಗಳ ಮೂಲಕ ಮತ್ತು ಪ್ರಯೋಗಗಳ ವಿನ್ಯಾಸ ಆಕರ್ಷಕ ಅಂಶಗಳನ್ನು ಅನ್ವೇಷಿಸಲು ಕೆಲಸ ಮಾಡಬಹುದು ನಂತರ ನೀವು ಓಗುನ್ನೈಕೆ ಬರೆದ ಪುಸ್ತಕವನ್ನೂ ಸಹ ಹೊಂದಿದ್ದೀರಿ ಇದು ಹೊಸ ಪುಸ್ತಕ ಮತ್ತು ಕೆಲವು ಸಂಕೀರ್ಣ ವಿಷಯಗಳು ಉತ್ತಮ ರೀತಿಯಲ್ಲಿ ವ್ಯವಹರಿಸಲ್ಪಟ್ಟಿವೆ ಈ ಪುಸ್ತಕದಲ್ಲಿ ಕೆಲವು ಕುತೂಹಲಕಾರಿ ಉದಾಹರಣೆಗಳಿವೆ ಪ್ರಾರಂಭಿಸಲು ಬಯಸುವವರು ಮೊದಲ ಪುಸ್ತಕವನ್ನು ಶಿಫಾರಸು ಮಾಡಲಾಗಿದೆ ಮತ್ತು ಒಮ್ಮೆ ನೀವು ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡರೆ ಮತ್ತು ನಿಮ್ಮ ಪ್ರಾಯೋಗಿಕ ಕಾರ್ಯದಲ್ಲಿ ಪ್ರಾಯೋಗಿಕ ಪರಿಕಲ್ಪನೆಯ ವಿನ್ಯಾಸವನ್ನು ನಿಜವಾಗಿಯೂ ಅನುಷ್ಠಾನಗೊಳಿಸಲು ನೀವು ಬಯಸಿದರೆ ನಂತರ ನೀವು ಎರಡನೇ ಪುಸ್ತಕವನ್ನು ಓದಿ ನಿಮ್ಮ ಫಲಿತಾಂಶಗಳಿಗೆ ಹೆಚ್ಚಿನ ಸೈದ್ಧಾಂತಿಕ ಹಿನ್ನೆಲೆಯನ್ನು ನೀಡಲು ಬಯಸುವ ಮತ್ತು ಪ್ರಾಯೋಗಿಕ ಆಯ್ಕೆಗಳನ್ನು ಹೆಚ್ಚು ಸುಧಾರಿತ ವಿನ್ಯಾಸದ ಮೂಲಕ ಅನ್ವೇಷಿಸಲು ಬಯಸುವವರು ಮೈಯರ್ಸ್ et al ಪುಸ್ತಕವನ್ನು ಓದಿ ಆದ್ದರಿಂದ ಪ್ರಯೋಗಗಳನ್ನು ಏಕೆ ಮಾಡುತ್ತಾರೆ ಸಿದ್ಧಾಂತವನ್ನು ಸಾಬೀತುಮಾಡಲು ಪ್ರಯೋಗಗಳು ಅವಶ್ಯಕವಾಗಿವೆ ಮತ್ತು ಕೆಲವೊಮ್ಮೆ ಸಿದ್ಧಾಂತವು ಅಭಿವೃದ್ಧಿಪಡಿಸದಿದ್ದಾಗ ಅಥವಾ ನಿರ್ದಿಷ್ಟ ಪ್ರಕ್ರಿಯೆ ಅಥವಾ ಅಪ್ಲಿಕೇಶನ್ಗೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವುದು ಬಹಳ ಕಷ್ಟ ಆಗ ಪ್ರಯೋಗಗಳು ಅವಶ್ಯಕ ಪರಿಕಲ್ಪನೆಯ ಪುರಾವೆಯಾಗಿ ಪ್ರಯೋಗಗಳು ಅವಶ್ಯಕವಾಗಿವೆ ಆದ್ದರಿಂದ ನಾವು ಎಲ್ಲಾ ಪ್ರಯೋಗಗಳನ್ನು ಮಾಡಲು ಇಷ್ಟಪಡುತ್ತೇವೆ ಮತ್ತು ನಾವು ಪ್ರಯೋಗಗಳನ್ನು ಆನಂದಿಸುತ್ತೇವೆ ಆದರೆ ಕೆಲವೊಮ್ಮೆ ನಾವು ಫಲಿತಾಂಶಗಳೊಂದಿಗೆ ನಿರಾಶೆಗೊಳ್ಳುತ್ತೇವೆ ಪ್ರಯೋಗಗಳ ವಿನ್ಯಾಸವು ಈ ನಿರಾಶೆಯನ್ನು ಜಯಿಸಲು ಮತ್ತು ಫಲಿತಾಂಶಗಳನ್ನು ವೈಜ್ಞಾನಿಕವಾಗಿ ಸ್ವೀಕಾರಾರ್ಹ ರೀತಿಯಲ್ಲಿ ಪ್ರಸ್ತುತಪಡಿಸಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಪ್ರಯೋಗಗಳನ್ನು ಮಾಡಿದ ನಂತರ ನಿಮ್ಮೊಂದಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಡೇಟಾವನ್ನು ನೀವು ಹೊಂದಿದ್ದೀರಿ ಮತ್ತು ನೀವು ಪ್ರಾಯೋಗಿಕ ಡೇಟಾವನ್ನು ಪ್ರತಿನಿಧಿಸುವ ಬಗ್ಗೆ ಅಧ್ಯಯನ ಮಾಡುತ್ತೀರಿ ನೀವು ಹಿಸ್ಟೋಗ್ರಾಮ್ಗಳು ಬಾಕ್ಸ್ ಚಾರ್ಟ್ಗಳು ಸ್ಕ್ಯಾಟರ್ ಪ್ಲಾಟ್ಗಳು ಸಾಧಾರಣ ಸಂಭವನೀಯತೆ ಪ್ಲಾಟ್ಗಳು ಮತ್ತು ಹೀಗೆ ನೋಡುತ್ತಿದ್ದೀರಿ ಆದ್ದರಿಂದ ನೀವು ಹೆಚ್ಚಿನ ಸಮಯದ ಪ್ರಯೋಗಗಳನ್ನು ಮಾಡಿದಾಗ ಪ್ರತಿ ಪುನರಾವರ್ತನೆಯ ಸಮಯದಲ್ಲಿ ಫಲಿತಾಂಶಗಳು ಒಂದೇ ಅಥವಾ ಹೆಚ್ಚು ಅಥವಾ ಕಡಿಮೆ ಒಂದೇ ಎಂದು ನಿಮ್ಮನ್ನು ಮನವರಿಕೆ ಮಾಡಲು ನೀವು ಪುನರಾವರ್ತಿಸುತ್ತೀರಿ ತದನಂತರ ನೀವು ಡೇಟಾವನ್ನು ಸರಾಸರಿ ಫಾರ್ಮ್ನಲ್ಲಿ ಪ್ರಸ್ತುತಪಡಿಸಿ ನಿಮ್ಮ ಪ್ರಯೋಗಗಳಿಂದ ಬರುವ ಎಲ್ಲಾ ಪ್ರತಿಕ್ರಿಯೆಗಳ ಸರಾಸರಿ ಅಥವಾ ಉತ್ಪನ್ನವನ್ನು ನೀವು ತೆಗೆದುಕೊಳ್ಳುತ್ತೀರಿ ಪ್ರಾಯೋಗಿಕ ಫಲಿತಾಂಶಗಳಲ್ಲಿ ಸ್ಕ್ಯಾಟರ್ ಅನ್ನು ಪ್ರಮಾಣೀಕರಿಸುವುದು ಮುಂದಿನ ಹಂತವಾಗಿದೆ ನೀವು ಪ್ರಯೋಗವನ್ನು ಪುನರಾವರ್ತಿಸಿದಾಗ ನೀವು ಒಂದೇ ರೀತಿಯ ಪ್ರತಿಕ್ರಿಯೆಯನ್ನು ಅಥವಾ ಒಂದೇ ರೀತಿಯ ಔಟ್ಪುಟ್ ಅನ್ನು ಪಡೆಯುತ್ತೀರಿ ಪ್ರತಿಕ್ರಿಯೆಗಳ ನಡುವೆ ಕೆಲವು ವಿಚಲನಕ್ಕೆ ಹೋಗುವುದು ಸಾಧ್ಯತೆ ಆದ್ದರಿಂದ ಸೂಕ್ತವಾದ ರೀತಿಯಲ್ಲಿ ಪ್ರಾಯೋಗಿಕ ದತ್ತಾಂಶದಲ್ಲಿ ಸ್ಕ್ಯಾಟರ್ ಅನ್ನು ನೀವು ಪ್ರಮಾಣೀಕರಿಸುವುದು ಬಹಳ ಮುಖ್ಯ ಒಮ್ಮೆ ನೀವು ಇದನ್ನು ಮಾಡಿದ ನಂತರ ಪ್ರಕ್ರಿಯೆಯಲ್ಲಿ ಯಾವ ಅಸ್ಥಿರಗಳು ನಿಮ್ಮ ಪ್ರಯೋಗವನ್ನು ಪ್ರಭಾವಿಸುತ್ತವೆ ಎಂಬುದನ್ನು ನೋಡಲು ಬಹಳ ಮುಖ್ಯವಾಗಿದೆ ಒಂದು ನಿರ್ದಿಷ್ಟ ವೇರಿಯೇಬಲ್ ಹೆಚ್ಚು ಸೂಕ್ಷ್ಮತೆಯನ್ನು ಹೊಂದಿಲ್ಲದಿದ್ದರೆ ನೀವು ಬಹುಶಃ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಆ ವೇರಿಯಬಲ್ ಅನ್ನು ಹೊಂದಿಸಬಹುದು ಮತ್ತು ನಂತರ ಅವುಗಳ ಪರಿಣಾಮಗಳಿಗಾಗಿ ಇತರ ಅಸ್ಥಿರಗಳನ್ನು ನೋಡಬಹುದಾಗಿದೆ ಒಂದು ವೇರಿಯೇಬಲ್ ಪ್ರಕ್ರಿಯೆಯ ಫಲಿತಾಂಶದ ಮೇಲೆ ಮಹತ್ವದ ಅಥವಾ ಮಹತ್ವದ ಪರಿಣಾಮವನ್ನು ಹೊಂದಿಲ್ಲದಿದ್ದರೆ ಅದನ್ನು ಸ್ಥಿರವಾಗಿಟ್ಟುಕೊಳ್ಳಬಹುದು ಮತ್ತು ನೀವು ಮತ್ತಷ್ಟು ಮಾಡಲು ಯೋಜಿಸಿರುವ ಪ್ರಯೋಗಗಳ ಸಂಖ್ಯೆಯನ್ನು ಕೂಡ ಕಡಿಮೆಗೊಳಿಸಬಹುದು ಆದ್ದರಿಂದ ಒಮ್ಮೆ ನೀವು ಸ್ಕ್ರೀನಿಂಗ್ ಪ್ರಯೋಗಗಳೆಂದು ಕರೆಯಲಾಗುವ ಮೂಲಭೂತ ಪ್ರಯೋಗಗಳನ್ನು ಮಾಡಿದ ನಂತರ ನೀವು ಮುಂದಿನ ಹಂತದ ಪ್ರಯೋಗಗಳನ್ನು ನಿಖರವಾಗಿ ಎಲ್ಲಿ ಮಾಡಬೇಕೆಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸುತ್ತೀರಿ ಇದರಿಂದ ನೀವು ಗರಿಷ್ಠ ಇಳುವರಿ ಅಥವಾ ಕನಿಷ್ಠ ಶಕ್ತಿಯನ್ನು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ಉದ್ದೇಶವನ್ನು ಅವಲಂಬಿಸಿ ಪ್ರಾಯೋಗಿಕ ವಿನ್ಯಾಸ ಜಾಗವನ್ನು ಅನ್ವೇಷಿಸಲು ನೀವು ಬಯಸುತ್ತೀರಿ ಮತ್ತು ಮುಂದಿನ ಹಂತದ ಪ್ರಯೋಗಗಳು ತ್ವರಿತವಾಗಿ ನಿಮ್ಮನ್ನು ಅತ್ಯುತ್ತಮವಾದ ಸ್ಥಿತಿಗತಿಗಳಿಗೆ ಕರೆದೊಯ್ಯಲಿವೆ ಎಂಬುದನ್ನು ನೋಡಿ ನಾನು ಮೊದಲೇ ಹೇಳಿದಂತೆ ಪ್ರಾಯೋಗಿಕ ದತ್ತಾಂಶದಲ್ಲಿನ ವ್ಯತ್ಯಾಸವು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಪ್ರಾಯೋಗಿಕ ಮಾಹಿತಿಯಲ್ಲಿನ ಚೆದುರಿಕೆ ಅನಿವಾರ್ಯವಾಗಿದೆ ಏಕೆಂದರೆ ನಿಮ್ಮ ಪ್ರಯೋಗವನ್ನು ಪ್ರಭಾವ ಬೀರುವ ಬಹಳಷ್ಟು ಯಾದೃಚ್ಛಿಕ ಪರಿಣಾಮಗಳಿವೆ ಮತ್ತು ನೀವು ಎಲ್ಲವನ್ನೂ ನಿಯಂತ್ರಿಸಲಾಗುವುದಿಲ್ಲ ಆದ್ದರಿಂದ ನೀವು ಪ್ರಯೋಗಗಳನ್ನು ಪುನರಾವರ್ತಿಸುವಾಗ ನೀವು ಪ್ರತಿಕ್ರಿಯೆಯನ್ನು ಪಡೆಯಲು ಸಾಧ್ಯವಾಗದಿದ್ದಾಗ ನಿರಾಶೆಗೊಳ್ಳಬೇಕಾಗಿಲ್ಲ ಮತ್ತು ನಿಮ್ಮ ಡೇಟಾದಲ್ಲಿ ಚೆದುರಿದಿದ್ದರೆ ಕೆಲವೊಮ್ಮೆ ನಿಮಗೆ ಅನಿಸಬಹುದು ಸರಿ ನನ್ನ ಡೇಟಾವು ಉತ್ತಮವಲ್ಲ ಮತ್ತು ನಾನು ಪ್ರಯೋಗದಲ್ಲಿ ಏನನ್ನಾದರೂ ತಪ್ಪು ಮಾಡುತ್ತಿದ್ದೇನೆ ಆದ್ದರಿಂದ ನೀವು ನಿಲ್ಲಿಸಲು ಬಯಸಬಹುದು ಆದರೆ ಈ ಸ್ಕ್ಯಾಟರ್ ಪ್ರಾಯೋಗಿಕ ಡೇಟಾದೊಂದಿಗೆ ನೀವು ಬದುಕಬೇಕು ಮತ್ತು ಇನ್ನೂ ಅರ್ಥಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ಆದ್ದರಿಂದ ಪ್ರಾಯೋಗಿಕ ಡೇಟಾ ಪ್ರಾಮುಖ್ಯತೆಯನ್ನು ಸರಾಸರಿ ಜೊತೆಗೆ ಡೇಟಾದಲ್ಲಿ ವ್ಯತ್ಯಾಸದ ಜೊತೆಗೆ ಲಗತ್ತಿಸಬೇಕು ಪ್ರಾಯೋಗಿಕ ವಿನ್ಯಾಸವು ಯಾದೃಚ್ಛಿಕ ಬದಲಾವಣೆಗಳಿಗೆ ಹೇಗೆ ಸಂಬಂಧಿಸಬೇಕೆಂದು ನೀವು ನೋಡುತ್ತೀರಿ ಮತ್ತು ಅಸ್ಥಿರ ಬದಲಾವಣೆಗಳನ್ನು ಉಂಟುಮಾಡುವ ವ್ಯವಸ್ಥಿತ ವ್ಯತ್ಯಾಸಗಳು ಮತ್ತು ಇಬ್ಬರ ನಡುವಿನ ವ್ಯತ್ಯಾಸಗಳನ್ನು ಹೋಲಿಸಿ ನೋಡುತ್ತಾರೆ ಇಥ್ ಐ ಪ್ಲಸ್ ಎಪ್ಸಿಲೋನ್ i ಗೆ ಸಮಾನವಾದ ಇತ್ ರನ್ ಯಿಗಾಗಿ ನೀವು ಪ್ರತಿಕ್ರಿಯೆಯನ್ನು ಹೊಂದಿರುವ ಸರಳವಾದ ಪ್ರಕರಣವನ್ನು ನಾವು ತೆಗೆದುಕೊಳ್ಳೋಣ ಎಪ್ಸಿಲೋನ್ ನಾನು 0 ಎಂದು ಸ್ವಲ್ಪ ಸಮಯದವರೆಗೆ ಊಹಿಸಿ ಎಪ್ಸಿಲೋನ್ ಏನು ಎಪ್ಸಿಲಾನ್ ನಾನು ಯಾದೃಚ್ಛಿಕ ದೋಷ ಅಂಶವಾಗಿದೆ ಅದು 0 ಆಗಿದ್ದರೆ ನೀವು ಪ್ರಯೋಗವನ್ನು ಪುನರಾವರ್ತಿಸಿದಾಗ ಮತ್ತು ನಿಮ್ಮ ಪ್ರಾಯೋಗಿಕ ಸೆಟಪ್ನಲ್ಲಿರುವ ಎಲ್ಲಾ ಅಂಶಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಊಹಿಸಿದಾಗ ನೀವು ಅದೇ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಆದರೆ ಈ ಯಾದೃಚ್ಛಿಕ ದೋಷದ ಅಂಶದಿಂದಾಗಿ ನೀವು ಪ್ರಯೋಗಗಳನ್ನು ಪುನರಾವರ್ತಿಸುವಾಗ ನೀವು ವಿಭಿನ್ನ ಪ್ರತಿಕ್ರಿಯೆಗಳನ್ನು ಹೊಂದಿದ್ದೀರಿ ಹೀಗಾಗಿ ಎಪ್ಸಿಲಾನ್ ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಆದ್ದರಿಂದ ನಿಮ್ಮ ಪ್ರತಿಕ್ರಿಯೆ ಧನಾತ್ಮಕ ಬದಿಯಲ್ಲಿಯೂ ಮತ್ತು ಋಣಾತ್ಮಕ ಬದಿಯಲ್ಲಿಯೂ ಬದಲಾಗಬಹುದು ನಾನು ಹೇಳಲು ಪ್ರಯತ್ನಿಸುತ್ತಿರುವೆಂದರೆ ನೀವು 100 ಪಡೆಯುತ್ತಿದ್ದರೆ ಮತ್ತು ಮುಂದಿನ ಬಾರಿ ನೀವು 101 ಅನ್ನು ಪಡೆದುಕೊಳ್ಳಬಹುದು ಮೂರನೇ ಬಾರಿಗೆ ನೀವು 97 ಪಡೆಯಬಹುದು ಆದ್ದರಿಂದ ವ್ಯತ್ಯಾಸವು ಎರಡೂ ಆಗಿರಬಹುದು ಎಪ್ಸಿಲೋನ್ ನಾನು ಧನಾತ್ಮಕ ಅಥವಾ ನಕಾರಾತ್ಮಕವಾಗಿರಬಹುದು ಕಾರಣ ಇದು ನಿಜ ಮೌಲ್ಯವಾಗಿದೆ ಅದು ಸಂಪೂರ್ಣ ಮೌಲ್ಯವಾಗಿದೆ ಆದರೆ ದುರದೃಷ್ಟವಶಾತ್ ಅದು ನಮಗೆ ತಿಳಿದಿಲ್ಲ ಆದ್ದರಿಂದ ನಾವು ಪ್ರಯೋಗಗಳನ್ನು ಮಾಡುವುದರ ಮೂಲಕ ನಿಜವಾದ ಮೌಲ್ಯವು ಏನೆಂದು ಅಂದಾಜು ಮಾಡಬೇಕಾಗಿದೆ ಮತ್ತು ಸಂಬಂಧಿತ ವ್ಯತ್ಯಾಸದೊಂದಿಗೆ ಜೀವಿಸುತ್ತಿದೆ ಆದ್ದರಿಂದ ನಾವು ಪ್ರಯೋಗಗಳ ವಿನ್ಯಾಸಕ್ಕೆ ಹೋಗುವಾಗ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಸ್ವಲ್ಪ ಸಮಯ ಹೂಡಿಕೆ ಮಾಡುವುದು ನಿಜವಾಗಿಯೂ ಯೋಗ್ಯವಾಗಿದೆ ಕೇವಲ ನಂತರ ನಾವು ಪ್ರಯೋಗಗಳ ಪರಿಕಲ್ಪನೆಗಳ ವಿನ್ಯಾಸವನ್ನು ಪ್ರಶಂಸಿಸುತ್ತೇವೆ ಮತ್ತು ಫಲಿತಾಂಶಗಳು ನಿಜವಾಗಿ ನಮಗೆ ಹೇಳುತ್ತಿರುವುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಹಿನ್ನಲೆ ವಸ್ತುಗಳನ್ನು ಮಾಡದೆಯೇ ಅಥವಾ ಈ ಹಿಮ್ಮುಖ ವಸ್ತುಗಳನ್ನು ತಿಳಿದುಕೊಳ್ಳದೆ ನೀವು P ಮೌಲ್ಯ ಅಥವಾ ವಿಶ್ವಾಸಾರ್ಹ ಮಧ್ಯಂತರಗಳು ಅಥವಾ ಪ್ರಾಮುಖ್ಯತೆಯ ಮಟ್ಟದಿಂದ ಅರ್ಥೈಸಿಕೊಳ್ಳುವಂತಿಲ್ಲ ಚದರ ದೋಷ ಮತ್ತು ಅಂತಹ ವಿಷಯಗಳನ್ನು ಅರ್ಥೈಸಿಕೊಳ್ಳಬಹುದು ಆದ್ದರಿಂದ ಬೇಸಿಕ್ಸ್ ನೋಡುವಲ್ಲಿ ನಾವು ಸ್ವಲ್ಪ ಸಮಯವನ್ನು ಕಳೆಯೋಣ ಮೊದಲ ಪರಿಕಲ್ಪನೆಯು ಯಾದೃಚ್ಛಿಕ ವೇರಿಯಬಲ್ ಆಗಿದೆ ಇದು ಅಮೂರ್ತವಾದ ಒಂದು ವಿಧವಾಗಿದೆ ಯಾದೃಚ್ಛಿಕ ವೇರಿಯಬಲ್ ಅನ್ನು ಕ್ಯಾಪಿಟಲ್ ಎಕ್ಸ್ ನಿಂದ ಸೂಚಿಸಲಾಗುತ್ತದೆ ಮತ್ತು ಒಮ್ಮೆ ಪ್ರಯೋಗವು ಸಣ್ಣ X ಎಂದು ಲೇಬಲ್ ಮಾಡಿದ ನಂತರ ಮೌಲ್ಯವನ್ನು ಕರೆಯಲಾಗುತ್ತದೆ ಆದ್ದರಿಂದ ಇದು ನಾಮಕರಣವಾಗಿದೆ ಮತ್ತು ಇದು ಸಂಭವನೀಯತೆ ವಿತರಣಾ ಕ್ರಿಯೆಗಳಿಗೆ ಮೂಲವಾಗಿದೆ ಹಿಂದಿನ ಸಂಭವನೀಯತೆ ವಿತರಣೆ ಕಾರ್ಯಗಳನ್ನು ನೀವು ಎದುರಿಸಬೇಕಾಗಬಹುದು ಆದ್ದರಿಂದ ಇದು ತುಂಬಾ ಮುಖ್ಯವಾಗಿದೆ ಮತ್ತು ಇದು ಯಾದೃಚ್ಛಿಕ ವೇರಿಯಬಲ್ನ ವಿತರಣೆಯನ್ನು ನೀಡುತ್ತದೆ ಯಾದೃಚ್ಛಿಕವಾಗಿ ವರ್ತಿಸುವ ಘಟಕಗಳ ಗುಂಪಿನ ವರ್ತನೆಯನ್ನು ಊಹಿಸಲು ಪೌಲ್ ವಿತರಣೆಗಳನ್ನು ಬಳಸಲಾಗುತ್ತದೆ ನಾವು ಒಂದು ವರ್ಗವನ್ನು ತೆಗೆದುಕೊಳ್ಳೋಣ ಮತ್ತು ನಾವು ಒಂದೇ ವ್ಯಕ್ತಿಯ ವರ್ಗದ ಕಾರ್ಯಕ್ಷಮತೆಯನ್ನು ಊಹಿಸಲು ಬಯಸಿದರೆ ಅದು ತುಂಬಾ ಕಷ್ಟ ಮತ್ತು ವರ್ಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಪರಸ್ಪರ ಸ್ವತಂತ್ರರಾಗಿದ್ದಾರೆಂದು ನೀವು ಊಹಿಸಿದರೆ ಪ್ರತಿ ವಿದ್ಯಾರ್ಥಿಯು ತನ್ನ ಅಭಿನಯವು ಹೇಗೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಮುಂಚಿತವಾಗಿ ಊಹಿಸಲು ಕಷ್ಟವಾಗುತ್ತದೆ ಆದರೆ ಒಬ್ಬ ಅನುಭವಿ ಶಿಕ್ಷಕ ನಿಮಗೆ ವಿದ್ಯಾರ್ಥಿಗಳ ಸಂಗ್ರಹವನ್ನು ಹೊಂದಿರುವಾಗ ಅವರ ನಡವಳಿಕೆಯು ಊಹಿಸಲು ಸುಲಭವಾಗಿದೆ ಅವರ ಸಾಮೂಹಿಕ ವರ್ತನೆಯು ವೈಯಕ್ತಿಕ ನಡವಳಿಕೆಗಿಂತಲೂ ಊಹಿಸಲು ಸುಲಭವಾಗಿದೆ ಎಂದು ತಿಳಿಯುತ್ತದೆ ಏಕೆಂದರೆ ವ್ಯಕ್ತಿಗಳ ಸಂಗ್ರಹಣೆಯಲ್ಲಿ ಹೆಚ್ಚಿನವುಗಳು ಒಂದು ವಿತರಣಾ ಅಥವಾ ಇನ್ನೊಂದರಡಿಯಲ್ಲಿ ಅಥವಾ ಅದರ ಮೇಲೆ ಬೀಳುತ್ತವೆ ಆದ್ದರಿಂದ ಬೋಧಕರಿಗೆ ಹೇಳಬಹುದು ಈ ವರ್ಗದಲ್ಲಿ ಸುಮಾರು 10 ಪ್ರತಿಶತದಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ 5 ವರ್ಗದವರು ತುಂಬಾ ಕೆಟ್ಟದಾಗಿ ಮಾಡುತ್ತಾರೆ ವರ್ಗದ ಕಾರ್ಯಕ್ಷಮತೆಯ ಸರಾಸರಿ ಮಟ್ಟವು 60 ಪ್ರತಿಶತದಷ್ಟು ಇರುತ್ತದೆ ಮತ್ತು ಅವರ ಭವಿಷ್ಯವಾಣಿಗಳು ಮಾನ್ಯವಾಗಿರುವುದಕ್ಕಿಂತಲೂ ಹೆಚ್ಚಾಗಿ ಅವರು ಹೆಚ್ಚಿನ ಸಂಖ್ಯೆಯ ಡಾಟಾ ಸೆಟ್ಗಳನ್ನು ನಿರ್ವಹಿಸಿದ್ದಾರೆ ಏಕೆಂದರೆ ನೀವು ಕಾಣುವಿರಿ ಆದ್ದರಿಂದ ಯಾದೃಚ್ಛಿಕ ವೇರಿಯೇಬಲ್ ಈ ಸಂಭವನೀಯ ವಿತರಣೆಗಳ ಮೂಲವಾಗಿದೆ ಆದ್ದರಿಂದ ನಾವು ಸತತವಾಗಿ ಯಾದೃಚ್ಛಿಕ ಅಸ್ಥಿರಗಳನ್ನು ನೋಡುತ್ತಿದ್ದೇವೆ ವಿಭಿನ್ನ ಯಾದೃಚ್ಛಿಕ ಅಸ್ಥಿರಗಳ ಉದಾಹರಣೆಗಳಾಗಿರಬಹುದು ಆದರೆ ನಮ್ಮ ಪ್ರಯೋಗಗಳ ವಿನ್ಯಾಸದಲ್ಲಿ ನಾವು ನಿರಂತರವಾಗಿ ವಿವಿಧ ಪ್ರಮಾಣದಲ್ಲಿ ವ್ಯವಹರಿಸುತ್ತೇವೆ ಆದ್ದರಿಂದ ಸಂಭವನೀಯತೆಯ ಸಾಂದ್ರತೆ ಕಾರ್ಯ ನಿರಂತರ ಯಾದೃಚ್ಛಿಕ ವೇರಿಯಬಲ್ ಡೊಮೇನ್ ಸಂಭವನೀಯತೆಗಳ ವಿತರಣೆಯನ್ನು ವಿವರಿಸುತ್ತದೆ ಆದ್ದರಿಂದ ಸಂಭವನೀಯತೆ ವಿತರಣಾ ಕಾರ್ಯಕ್ಕಾಗಿ ಏನು ವ್ಯಾಖ್ಯಾನವಿದೆ ಸಣ್ಣ z ಗಿಂತ ಕಡಿಮೆ ಅಥವಾ ಸಮನಾದ ಮೌಲ್ಯವನ್ನು ತೆಗೆದುಕೊಳ್ಳುವ ಯಾದೃಚ್ಛಿಕ ವ್ಯತ್ಯಯದ ಸಂಭವನೀಯತೆ ಎಂದು ಇದನ್ನು ವ್ಯಾಖ್ಯಾನಿಸಲಾಗಿದೆ ಸಣ್ಣ z ಯಾವುದೇ ನಿರ್ದಿಷ್ಟ ಮೌಲ್ಯ ಇದು 0 5 1 3 ಅಥವಾ ಅನಂತವಾಗಿರಬಹುದು ಇದು z ಗೆ ಮೈನಸ್ ಅನಂತಕ್ಕೆ ಸಮನಾಗಿರುತ್ತದೆ x ನ dx ನ ಅವಿಭಾಜ್ಯವಾಗಿದೆ ಮತ್ತು ಅದನ್ನು z ನ f z ನ ಬಂಡವಾಳ F ಯಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ನೀವು ಇಲ್ಲಿ ಏನು ಮಾಡುತ್ತಿರುವಿರಿ ಎನ್ನುವುದನ್ನು z ಯ ಮೌಲ್ಯದಲ್ಲಿ ನೀವು ಪ್ಲಗ್ ಮಾಡಿರುವ ಮಿತಿ ಮತ್ತು ನಂತರ ನೀವು ಸಂಭವನೀಯತೆ ವಿತರಣೆ ಕಾರ್ಯವನ್ನು ಸಂಯೋಜಿಸುತ್ತೀರಿ ಆದ್ದರಿಂದ ನೀವು ಅದನ್ನು ಮಾಡುವಾಗ x ನ ಫಂಕ್ಷನ್ ಫಂಕ್ಷನ್ ನಿಮಗೆ ತಿಳಿದಿದ್ದರೆ ನೀವು ನಿರ್ದಿಷ್ಟ ಮೌಲ್ಯವನ್ನು ಪಡೆಯುತ್ತೀರಿ ನೀವು ಈ ಏಕೀಕರಣವನ್ನು ವಿಶ್ಲೇಷಣಾತ್ಮಕವಾಗಿ ಮಾಡಬಹುದು ಅಥವಾ ಸಂಭವನೀಯತೆಯ ವಿತರಣಾ ಕಾರ್ಯಗಳ ರೂಪವು ತುಂಬಾ ಸಂಕೀರ್ಣವಾಗಿದ್ದರೆ ನೀವು ಅದನ್ನು ಸಂಖ್ಯಾತ್ಮಕವಾಗಿ ಮಾಡಲು ಬಯಸಬಹುದು ಯಾವುದೇ ರೀತಿಯಲ್ಲಿ ನೀವು ಒಂದು ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಆ ಮೌಲ್ಯವು ಸಂಚಿತ ಸಂಭವನೀಯತೆಯನ್ನು ಮೈನಸ್ ಅನಂತದಿಂದ z ಗೆ ಪ್ರತಿನಿಧಿಸುತ್ತದೆ ಮತ್ತು ಅದನ್ನು ಸಂಚಿತ ವಿತರಣಾ ಕಾರ್ಯವಾಗಿ ನೀಡಲಾಗುತ್ತದೆ Z ಅನಂತತೆಗೆ ಹೋದಾಗ ಏನಾಗುತ್ತದೆ ವ್ಯಾಖ್ಯಾನದಂತೆ ವಕ್ರರೇಖೆಯ ಅಡಿಯಲ್ಲಿ ಒಟ್ಟು ಪ್ರದೇಶವು ನಮಗೆ ತಿಳಿದಿರುವ ಸಂಭವನೀಯತೆಗಳ ಮೊತ್ತವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಸಂಚಿತ ವಿತರಣಾ ಕಾರ್ಯವು ಸಂಭವನೀಯತೆಗಳ ಮೊತ್ತವನ್ನು ಉಲ್ಲೇಖಿಸುತ್ತದೆ ಇದು ಪ್ಲಸ್ ಅನಂತತೆಯಿದ್ದರೆ ಇದು ಸಂಭವನೀಯತೆಗಳ ಒಟ್ಟಾರೆ ಮೊತ್ತ ಅಥವಾ ಅದು ಅನಂತಕ್ಕಿಂತಲೂ ಕಡಿಮೆ ಮೌಲ್ಯದಲ್ಲಿದ್ದರೆ ಅದು ಆ ಮೌಲ್ಯ z ಗೆ ಸಂಭವನೀಯತೆಗಳ ಮೊತ್ತವಾಗಿರುತ್ತದೆ ನಾವು ನೇರ ಸೇರ್ಪಡೆ ಮಾಡುತ್ತಿಲ್ಲ ಆದರೆ ನಾವು ಏಕೀಕರಣವನ್ನು ಮಾಡುತ್ತಿದ್ದೇವೆ ಆದ್ದರಿಂದ ಅವಿಭಾಜ್ಯ ಕಲನಶಾಸ್ತ್ರದ ಪರಿಚಿತವಾಗಿರುವ ಜನರು ಈ ನಿರ್ದಿಷ್ಟ ಸ್ಲೈಡ್ ಅನ್ನು ಸುಲಭವಾಗಿ ಗುರುತಿಸಬಹುದು X ಗಿಂತ ಕಡಿಮೆ ಅಥವಾ ಸಮನಾದ ಸಂಭವನೀಯತೆಯು ಬಿ ಗೆ ಕಡಿಮೆ ಅಥವಾ ಸಮನಾಗಿರುತ್ತದೆ ಅಂದರೆ ಯಾದೃಚ್ಛಿಕ ವೇರಿಯಬಲ್ a ಮತ್ತು b ನಡುವೆ ಇರುವ ಸಂಭವನೀಯತೆ ಮತ್ತು ಇದನ್ನು x dx ನ bf ಗೆ ಅವಿಭಾಜ್ಯತೆಯಿಂದ ನೀಡಲಾಗುತ್ತದೆ ಇದನ್ನು b ಮೈನಸ್ ಸಂಚಿತ ವಿತರಣಾ ಕಾರ್ಯಚಟುವಟಿಕೆಯಲ್ಲಿ ಸಂಚಿತ ವಿತರಣಾ ಕಾರ್ಯವೆಂದು ತೋರಿಸಲಾಗುತ್ತದೆ ಈಗ ನೀವು ಸಂಭವನೀಯತೆ ವಿತರಣಾ ಕಾರ್ಯವನ್ನು ಹೊಂದಿರುವಾಗ ಸಂಭವನೀಯತೆಗಳ ವಿತರಣೆ ಇದೆ ಎಂದು ಊಹಿಸಬಹುದು ಆದ್ದರಿಂದ ವಿತರಣೆಯನ್ನು ಹೊಂದಿರುವಾಗ ವಿತರಣಾ ಕೇಂದ್ರವು ಎಲ್ಲಿದೆ ಎಂಬುದನ್ನು ತಿಳಿಯಲು ನೀವು ಬಯಸಬಹುದು ವಿತರಣೆಯ ಹರಡುವಿಕೆಯ ವ್ಯಾಪ್ತಿಯನ್ನು ನೀವು ತಿಳಿದುಕೊಳ್ಳಲು ಬಯಸಬಹುದು ಆದ್ದರಿಂದ ನೀವು ಸರಾಸರಿ ಮತ್ತು ನೀವು ಭಿನ್ನತೆಯನ್ನು ತಿಳಿಯಲು ಬಯಸುತ್ತೀರಿ ಮೀನ್ ವಿತರಣೆಯು ಸರಾಸರಿ ಮೌಲ್ಯದ ಪ್ರತಿನಿಧಿಯಾಗಿದೆ ಕೆಲವೊಮ್ಮೆ ವಿತರಣೆಯ ಆಕಾರವನ್ನು ಅವಲಂಬಿಸಿ ಸರಾಸರಿ ವಿತರಣೆಯ ಜ್ಯಾಮಿತೀಯ ಕೇಂದ್ರದಲ್ಲಿರಬಹುದು ಕೆಲವೊಮ್ಮೆ ತಿರುಚಿದ ವಿತರಣೆಗಳ ಸಂದರ್ಭದಲ್ಲಿ ಸರಾಸರಿ ಕೇಂದ್ರದಲ್ಲಿರುವುದಿಲ್ಲ ನಾನು ಸೆಂಟರ್ನಿಂದ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಯಾದೃಚ್ಛಿಕ ವ್ಯತ್ಯಯ X ಮೈನಸ್ ಅನಂತದಿಂದ ಪ್ಲಸ್ ಅನಂತಕ್ಕೆ ಹೋಗುತ್ತದೆ ಕೆಲವು ಸಮ್ಮಿತೀಯ ವಿತರಣೆಗಳಲ್ಲಿ ಸರಾಸರಿ 0 ಆಗಿರುತ್ತದೆ ಆದರೆ ಕೆಲವು ಇತರ ಸಂದರ್ಭಗಳಲ್ಲಿ ಅದು ಕರ್ಣೀಯ ಸ್ವಭಾವವನ್ನು ಅವಲಂಬಿಸಿ ಮೈನಸ್ 5 ಅಥವಾ ಪ್ಲಸ್ 10 ಆಗಿರಬಹುದು ಆದ್ದರಿಂದ ನಾವು ತುಂಬಾ ಮುಂಚಿತವಾಗಿ ಕೆಲವು ವ್ಯಾಖ್ಯಾನಗಳನ್ನು ಹೊಂದಿದ್ದೇವೆ ಮು ನಿರಂತರ ಸಂಭವನೀಯತೆ ವಿತರಣಾ ಕಾರ್ಯದ ಸರಾಸರಿ ಸತತ ವಿತರಣೆಗೆ ಸರಾಸರಿ ನೀಡಲಾಗುವುದು ಎಂದರೆ ಎಮ್ ನಿರೀಕ್ಷಿತ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಯಾದೃಚ್ಛಿಕ ವ್ಯತ್ಯಯ ಎಕ್ಸ್ನ ನಿರೀಕ್ಷಿತ ಮೌಲ್ಯ ಏನು ಮತ್ತು ಅದು ಮು ಅಥವಾ ವಿತರಣೆಯ ಸರಾಸರಿ ಮಾತ್ರವಲ್ಲ ಇದು dx ಯ ಅನಂತ xf ಜೊತೆಗೆ ಮೈನಸ್ ಅನಂತದಿಂದ ನೀಡಲ್ಪಟ್ಟಿದೆ ಈ ಅವಶ್ಯಕತೆಯು 1 ಕ್ಕೆ ಸಮನಾಗಿರದೆ ಇರುವ ಕಾರಣದಿಂದಾಗಿ ನಾವು x ನ ಸಂಭವನೀಯತೆ ವಿತರಣಾ ಕಾರ್ಯವನ್ನು ಗುಣಿಸುತ್ತಿದ್ದೇವೆ ಮತ್ತು ಆದ್ದರಿಂದ ಅದು ಯಾವಾಗಲೂ 1 ಕ್ಕೆ ಸಮನಾಗಿರುವುದಿಲ್ಲ x dx ಯ ಅನಂತ f ಗೆ ಕೇವಲ ಮೈನಸ್ ಅನಂತವು 1 ಕ್ಕೆ ಸಮಾನವಾಗಿರುತ್ತದೆ ಆದರೆ ಇಲ್ಲಿ ಅದು ಯಾವುದೇ ಆಗಿರಬಹುದು ಮೌಲ್ಯ ಇದು ನಕಾರಾತ್ಮಕ ಮೌಲ್ಯವಾಗಿರಬಹುದು ಏಕೆಂದರೆ ವಿತರಣೆಯು ಹೆಚ್ಚಾಗಿ X ಅಕ್ಷದ ಋಣಾತ್ಮಕ ಭಾಗದಲ್ಲಿದ್ದರೆ ನೀವು ಋಣಾತ್ಮಕ ಅರ್ಥವನ್ನು ಹೊಂದಿರುತ್ತೀರಿ ಸಂಭವನೀಯತೆ ವಿತರಣಾ ಕಾರ್ಯದ ಹರಡುವಿಕೆಯನ್ನು ಪರಿಮಾಣಿಸಲು ನಾವು ಭಿನ್ನತೆಯನ್ನು ಪ್ರತಿನಿಧಿಸುವ ಸಿಗ್ಮಾ ವರ್ಗವನ್ನು ಹೊಂದಿದ್ದೇವೆ ಆದ್ದರಿಂದ ಸಿಗ್ಮಾ ವರ್ಗವು ಭಿನ್ನಾಭಿಪ್ರಾಯವಾಗಿದೆ ಮತ್ತು ಅದು X ಮೈನಸ್ ಮೌ ಪೂರ್ಣ ಸ್ಕ್ವೇರ್ನ ನಿರೀಕ್ಷಿತ ಮೌಲ್ಯ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಮಧ್ಯದಿಂದ ಯಾದೃಚ್ಛಿಕ ವ್ಯತ್ಯಯದ ವಿಚಲನವನ್ನು ಕಂಡುಹಿಡಿಯುತ್ತೇವೆ ಆಗ ನಾವು ಅದನ್ನು ವರ್ಗಗೊಳಿಸುತ್ತಿದ್ದೇವೆ ಆಗ ನಾವು ಸಿಗ್ಮಾ ವರ್ಗವನ್ನು ಪಡೆಯುತ್ತೇವೆ ಆದ್ದರಿಂದ x dx ನ ಅನಂತ X ಮೈನಸ್ mu ಸಂಪೂರ್ಣ ವರ್ಗ F ಗೆ ಮೈನಸ್ ಅನಂತತೆ ಇದೆ ಆದ್ದರಿಂದ ಈಗ ನಾವು ಒಂದು ಪ್ರಮುಖ ಮತ್ತು ಜನಪ್ರಿಯ ಸಂಭವನೀಯತೆ ಸಾಂದ್ರತೆ ಕಾರ್ಯವನ್ನು ನೋಡುತ್ತೇವೆ ಇದು ಸಾಮಾನ್ಯ ವಿತರಣೆಯಾಗಿದೆ ನೀವು ಹಿಂದೆ ಈ ಸಾಮಾನ್ಯ ವಿತರಣೆಯನ್ನು ಹಲವು ಬಾರಿ ಕಾಣಬಹುದಾಗಿದೆ ಇದು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನಲ್ಲಿ ಅನ್ವಯಿಕೆಗಳನ್ನು ಕಂಡುಕೊಳ್ಳುತ್ತದೆ ಮತ್ತು ಇತರ ಹಲವು ವಿತರಣೆಗಳು ಕೆಲವು ಪರಿಸ್ಥಿತಿಗಳಲ್ಲಿ ಸಾಮಾನ್ಯ ಹಂಚಿಕೆಗೆ ಒಲವು ತೋರುತ್ತವೆ ಉದಾಹರಣೆಗೆ ಸ್ವಾತಂತ್ರ್ಯದ ಡಿಗ್ರಿಯು ಅನಂತತೆಯನ್ನು ಹೊಂದಿರುವಾಗ ಟಿ ವಿತರಣೆಯು ಸಾಮಾನ್ಯ ಹಂಚಿಕೆಗೆ ಕಾರಣವಾಗುತ್ತದೆ ಸ್ವಲ್ಪ ಸಮಯದ ನಂತರ ನಾವು ನೋಡುತ್ತಿರುವ ಸ್ವಾತಂತ್ರ್ಯದ ಡಿಗ್ರಿಗಳ ಅರ್ಥವೇನು ಮತ್ತು ನಾನು ಮೊದಲೇ ಹೇಳಿದಂತೆ ಸಂಭವನೀಯತೆ ವಿತರಣಾ ಕಾರ್ಯವನ್ನು ನೋಡಿದಾಗ ನಾವು ಅದರ ಸರಾಸರಿ ಮತ್ತು ಹರಡುವಿಕೆಯ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದೇವೆ ಸಾಮಾನ್ಯ ವಿತರಣೆಯ ಸಂದರ್ಭದಲ್ಲಿ ವಿತರಣೆಯ ನಿಯತಾಂಕಗಳು ಅವುಗಳೆಂದರೆ ಸರಾಸರಿ ಮತ್ತು ಪ್ರಮಾಣಿತ ವಿಚಲನ ವಿಚಲನದ ವರ್ಗಮೂಲವಷ್ಟೇ ಸ್ಟ್ಯಾಂಡರ್ಡ್ ವಿಚಲನವು ಏನೂ ಅಲ್ಲ ನಿಯತಾಂಕಗಳು a ಮತ್ತು b ಆಗಿರಬಹುದು ಅಲ್ಲಿ ಇತರ ವಿತರಣೆಗಳು ಇರಬಹುದು ಉದಾಹರಣೆಗೆ ನೀವು ಸರಾಸರಿ ಮತ್ತು ಪ್ರಮಾಣಿತ ವಿಚಲನ ಪಡೆಯಲು ಗಣಿತವಾಗಿ ಈ ನಿಯತಾಂಕಗಳನ್ನು ಕುಶಲತೆಯಿಂದ ಮಾಡಬೇಕು ಆದರೆ ಸಾಮಾನ್ಯ ವಿತರಣೆಯ ಪ್ರಯೋಜನವೆಂದರೆ ಮು ಮತ್ತು ಸ್ಟ್ಯಾಂಡರ್ಡ್ ವಿಚಲನ ಸಿಗ್ಮಾ ಅವುಗಳು ವಿತರಣೆಯ ನಿಯತಾಂಕಗಳಾಗಿವೆ ಮುಂದಿನ ಸ್ಲೈಡ್ನಲ್ಲಿ ನಾನು ತೋರಿಸುತ್ತೇನೆ ಆದ್ದರಿಂದ ಇದು ಸಂಭವನೀಯತೆ ವಿತರಣಾ ಕಾರ್ಯದ ರೂಪವಾಗಿದೆ ಮತ್ತು 2 ಸಿಗ್ಮಾ ಸ್ಕ್ವೇರ್ನಿಂದ ರೂಟ್ 2 ಪೈ ಸಿಗ್ಮಾ ವರ್ಗ ಎಕ್ಸ್ಪೋನೆನ್ಶಿಯಲ್ ಮೈನಸ್ x ಮೈನಸ್ ಮೌ ಪೂರ್ಣಗೊಂಡಿದೆ ಆದ್ದರಿಂದ ಇದು x ನ f ಗೆ ಗಣಿತದ ರೂಪವಾಗಿದೆ ಮತ್ತು ಈ ವಿತರಣೆಯಲ್ಲಿನ ನಿಯತಾಂಕಗಳು ಮು ಮತ್ತು ಸಿಗ್ಮಾ ಆದ್ದರಿಂದ ನೀವು ವಿವಿಧ ರೀತಿಯ ವಿತರಣೆಯನ್ನು ಮು ಮತ್ತು ಸಿಗ್ಮಾವನ್ನು ಬದಲಾಯಿಸುವ ಮೂಲಕ ಪಡೆಯಬಹುದು ಅದಕ್ಕಾಗಿಯೇ ಅವುಗಳನ್ನು ನಿಯತಾಂಕಗಳೆಂದು ಕರೆಯಲಾಗುತ್ತದೆ ಆದ್ದರಿಂದ ಸಾಮಾನ್ಯ ವಿತರಣೆ ಹೇಗೆ ಕಾಣುತ್ತದೆ ಇದು ಸಾಮಾನ್ಯ ವಿತರಣೆಯ ಆಕಾರವಾಗಿದೆ ನೀವು ನೋಡುವಂತೆ ಇದು ಚೆನ್ನಾಗಿ ಸಮ್ಮಿತೀಯವಾಗಿದೆ ಮತ್ತು ಇದು X ಬಾರ್ನಲ್ಲಿ ಕೇಂದ್ರೀಕೃತವಾಗಿದೆ x ಬಾರ್ ಸಹ ಸರಾಸರಿ ಮು ಇದನ್ನು x ಬಾರ್ ಎಂದು ಏಕೆ ಕರೆಯಲಾಗುತ್ತದೆ ಮತ್ತೆ ನಾವು ಸ್ವಲ್ಪ ಕಾಯಬೇಕು ಇದು ಮಾದರಿಯನ್ನು ಪ್ರತಿನಿಧಿಸುತ್ತದೆ ಆದರೆ ಸಾಮಾನ್ಯವಾಗಿ ನಾವು ಇಲ್ಲಿ ಮುನ್ನು ಹಾಕುತ್ತೇವೆ ಆದ್ದರಿಂದ ರೇಖೆಯ ಪ್ರದೇಶವು 50 ಪ್ರತಿಶತದಷ್ಟು ಸರಾಸರಿ ಮತ್ತು ಸರಾಸರಿಗಿಂತ 50 ಪ್ರತಿಶತದಷ್ಟು ಇರುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ವಕ್ರದಲ್ಲಿರುವ ಒಟ್ಟು ವಿಸ್ತೀರ್ಣವು 100 ಪ್ರತಿಶತವಾಗಿದೆ ಮತ್ತು ನೀವು ಸಂಭವನೀಯತೆಯ ದೃಷ್ಟಿಕೋನದಿಂದ ಅದನ್ನು ನೋಡಿದರೆ ಅದು 1 ಆಗಿರುತ್ತದೆ ಆದ್ದರಿಂದ ನೀವು ಮೈನಸ್ ಅನಂತದಿಂದ ಪ್ಲಸ್ ಅನಂತಕ್ಕೆ ಹೋಗುವಿರಿ ಆದರೆ ಬಾಲವು ತುಂಬಾ ತೆಳುವಾದಾಗ ನೀವು ಸರಾಸರಿ ಮೌಲ್ಯದಿಂದ ಮತ್ತಷ್ಟು ದೂರ ಹೋಗಿರಿ ಆದ್ದರಿಂದ ನೀವು ಆ ಪ್ರದೇಶದ 68 ಪ್ರತಿಶತದಷ್ಟು ಸರಾಸರಿ ಒಂದು ವಿಚಲನದಲ್ಲಿದೆ ಎಂದು ಹೇಳಬಹುದು ಆದ್ದರಿಂದ ಇದು ಸರಾಸರಿ ಮೌಲ್ಯ ಎಂದು ಭಾವಿಸಿ ಆದ್ದರಿಂದ ನೀವು ಎರಡೂ ಕಡೆಗಳಲ್ಲಿ ಒಂದು ವಿಚಲನವನ್ನು ಹೊಂದಿದ್ದೀರಿ ಆದ್ದರಿಂದ x ಬಾರ್ ಪ್ಲಸ್ ಸಿಗ್ಮಾ ಮತ್ತು x ಬಾರ್ ಮೈನಸ್ ಸಿಗ್ಮಾ ಅಲ್ಲಿ X ಬಾರ್ ವಿತರಣೆಯ ಸರಾಸರಿಯಾಗಿದೆ ನಾವು ಇದನ್ನು ಮೌ ಎಂದು ಕೂಡ ಕರೆಯಬಹುದು ಆದರೆ ಇಲ್ಲಿ ಅದನ್ನು ಎಕ್ಸ್ ಬಾರ್ ಎಂದು ತೋರಿಸಲಾಗಿದೆ ಹಾಗಾಗಿ ಈ ಪ್ರದೇಶದ 68 ಪ್ರತಿಶತವು ಈ ಎರಡು ಮಿತಿಗಳ ನಡುವೆ ಮುಂದೂಡಲ್ಪಟ್ಟಿದೆ ಮತ್ತು ನೀವು X ಬಾರ್ ಮೈನಸ್ 2 ಸಿಗ್ಮಾಕ್ಕೆ ಹೋದರೆ ಸರಾಸರಿ ಮೌಲ್ಯದಲ್ಲಿ ಎರಡು ಸ್ಟ್ಯಾಂಡರ್ಡ್ ವ್ಯತ್ಯಾಸಗಳು ಸರಾಸರಿ ಮೌಲ್ಯಕ್ಕಿಂತ ಕೆಳಗಿರುತ್ತವೆ ಮತ್ತು ನಂತರ ನೀವು ಮುಂದೆ ಎರಡು ಸ್ಟ್ಯಾಂಡರ್ಡ್ ವಿಚಲನಗಳನ್ನು ಸರಾಸರಿ ಮೌಲ್ಯದ ನಂತರ ನೀವು ಒಟ್ಟು ಪ್ರದೇಶದ ಸುಮಾರು 95 ಪ್ರತಿಶತದಷ್ಟು ಸರಿಹೊಂದುತ್ತಾರೆ ಆದ್ದರಿಂದ ನೀವು ಎರಡೂ ಬದಿಯಲ್ಲಿ ಸರಾಸರಿ ಮೂರು ಪರಿಮಾಣ ವ್ಯತ್ಯಾಸಗಳನ್ನು ಹೋದಾಗ ನಂತರ ನೀವು ಪ್ರದೇಶದ 99 ರಷ್ಟು ರೀತಿಯ ಪ್ಯಾಕ್ ಮಾಡಲಾಗುತ್ತದೆ ಸಾಮಾನ್ಯ ವಿತರಣೆಗೆ ಸಂಕೇತವು ಬಂಡವಾಳ N ಮು ಕಾಮಾ ಸಿಗ್ಮಾ ವರ್ಗವಾಗಿದೆ ಇಲ್ಲಿ mu ಸರಾಸರಿ ಮತ್ತು ಸಿಗ್ಮಾ ವರ್ಗವು ವ್ಯತ್ಯಾಸವಾಗಿದೆ ವಿತರಣೆಯನ್ನು ಪ್ರತಿನಿಧಿಸಲು ಇದನ್ನು ಬಳಸಲಾಗುತ್ತದೆ ಈಗ ಮು ಮತ್ತು ಸಿಗ್ಮಾ ವರ್ಗಗಳ ಮೌಲ್ಯವನ್ನು ಅವಲಂಬಿಸಿ ನೀವು ಅನಂತ ಸಂಖ್ಯೆಯ ವಿತರಣೆಗಳನ್ನು ಹೊಂದಬಹುದು ಕೆಲವೊಮ್ಮೆ ಸರಾಸರಿ ಮೌಲ್ಯವು ನಕಾರಾತ್ಮಕವಾಗಿರಬಹುದು ವಿತರಣೆಯು ನಕಾರಾತ್ಮಕ ಮೌಲ್ಯದಲ್ಲಿ ಕೇಂದ್ರೀಕೃತವಾಗಿರಬಹುದು ಆದರೆ ಸಿಗ್ಮಾ ವರ್ಗವು ಇರುವ ವ್ಯತ್ಯಾಸವು ಯಾವಾಗಲೂ ಸ್ಪಷ್ಟವಾಗಿ ಸಕಾರಾತ್ಮಕವಾಗಿದೆ ಆದ್ದರಿಂದ ಸಿಗ್ಮಾ ಸ್ಕ್ವೇರ್ನ ಪ್ರಮಾಣಿತ ವಿಚಲನ ವರ್ಗಮೂಲವು ಧನಾತ್ಮಕವಾಗಿರುತ್ತದೆ ಮತ್ತು ನಾವು ಸಿಗ್ಮಾ ಅಥವಾ ಪ್ರಮಾಣಿತ ಎಂದು ಕರೆಯುತ್ತೇವೆ ಸರಾಸರಿ ಋಣಾತ್ಮಕವಾಗಿರುತ್ತದೆ ಆದರೆ ವಿಚಲನ ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ ಹಾಗಾಗಿ ಸರಾಸರಿ ಮು ಮತ್ತು ಪ್ರಮಾಣಿತ ವಿಚಲನ ಸಿಗ್ಮಾ ಯಾವುದನ್ನಾದರೂ ಲೆಕ್ಕಿಸದೆಯೇ ಒಂದೇ ಪ್ರಮಾಣಿತ ಸಾಮಾನ್ಯ ವಿತರಣೆಯನ್ನು ನಾವು ರಚಿಸಲು ಬಯಸುತ್ತೇವೆ ಆದ್ದರಿಂದ ನೀವು ಮೌನ ಯಾವುದೇ ಅನಿಯಂತ್ರಿತ ಮೌಲ್ಯ ಮತ್ತು ಸಿಗ್ಮಾದ ಅನಿಯಂತ್ರಿತ ಮೌಲ್ಯದೊಂದಿಗೆ ಯಾವುದೇ ಅನಿಯಂತ್ರಿತ ಸಾಮಾನ್ಯ ವಿತರಣೆಯನ್ನು ಹೊಂದಿದ್ದೀರಾ ಎಂದು ಭಾವಿಸಿ ನಂತರ ನೀವು ಅದನ್ನು ಸರಳ ರೀತಿಯಲ್ಲಿ ಪ್ರಮಾಣೀಕರಿಸಬಹುದು ಆದ್ದರಿಂದ ನೀವು ಸರಾಸರಿ ಮು ನೊಂದಿಗೆ ಅದನ್ನು ಕಳೆಯುವುದರ ಮೂಲಕ ಮತ್ತು ಈ ವ್ಯತ್ಯಾಸವನ್ನು ಸ್ಟ್ಯಾಂಡರ್ಡ್ ವಿಚಲನ ಸಿಗ್ಮಾದಿಂದ ವಿಭಜಿಸುವ ಮೂಲಕ ಯಾದೃಚ್ಛಿಕ ವೇರಿಯೇಬಲ್ X ಅನ್ನು ಪುನಃ ವ್ಯಾಖ್ಯಾನಿಸಿದಾಗ ನಾವು ಒಂದು ಕ್ಯಾಪಿಟಲ್ ಝಡ್ ಎಂದು ಕರೆಯಲಾಗುವ ಸ್ಟ್ಯಾಂಡರ್ಡ್ ಸಾಮಾನ್ಯ ಯಾದೃಚ್ಛಿಕ ವೇರಿಯಬಲ್ ಅನ್ನು ಪಡೆದುಕೊಳ್ಳುತ್ತೇವೆ ಆಗ ನಾವು ಸಿಗ್ಮಾದಿಂದ x ಮೈನಸ್ ಮೌನನ್ನು ಹೊಂದಿದ್ದೇವೆ ಈ ರೂಪಾಂತರವನ್ನು ನೀವು ಮಾಡಿದಾಗ ಸಾಮಾನ್ಯ ವಿತರಣೆಯು ಮಾಂತ್ರಿಕವಾಗಿ ರೂಪಾಂತರಗೊಳ್ಳುತ್ತದೆ ಮತ್ತು ಇದು 0 ರಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಯುನಿಟ್ ಸ್ಟ್ಯಾಂಡರ್ಡ್ ವಿಚಲನ ಅಥವಾ 1 ಗೆ ಸಮಾನವಾದ ರೂಪಾಂತರಗಳನ್ನು ಹೊಂದಿರುತ್ತದೆ ಮತ್ತು ಒಮ್ಮೆ ನೀವು ಸಾಮಾನ್ಯವಾದ ವಿತರಣೆಯನ್ನು ಸ್ಟ್ಯಾಂಡರ್ಡ್ಗೆ ಮಾರ್ಪಡಿಸಿದರೆ ರೂಪ ಮತ್ತು ನೀವು ಸಂಭವನೀಯತೆಗಳನ್ನು ನೋಡಲು ಬಯಸಿದರೆ ಸರಾಸರಿ 0 ಮತ್ತು ಪ್ರಮಾಣಿತ ವಿಚಲನ 1 ರ ಸಾಮಾನ್ಯ ವಿತರಣೆಯ ಸಂಭವನೀಯತೆ ವಿತರಣೆಯನ್ನು ಹೊಂದಿರುವ ಒಂದು ಕೋಷ್ಟಕವನ್ನು ನೋಡಲು ನೀವು ಬಯಸುತ್ತೀರಿ ನಾನು ಮೊದಲೇ ಹೇಳಿದಂತೆ ಒಮ್ಮೆ ನೀವು ಸಾಮಾನ್ಯ ಯಾದೃಚ್ಛಿಕ ವೇರಿಯಬಲ್ ಅನ್ನು ಪ್ರಮಾಣೀಕರಿಸಿದಲ್ಲಿ ಅದು 0 ಅರ್ಥ ಮತ್ತು ವ್ಯತ್ಯಾಸ 1 ಆಗಿದೆ ಆದ್ದರಿಂದ ಇದನ್ನು ಸ್ಟ್ಯಾಂಡರ್ಡ್ ಸಾಧಾರಣ ರಾಂಡಮ್ ವೇರಿಯಬಲ್ ಎಂದು ಕರೆಯುತ್ತಾರೆ ಸ್ಟ್ಯಾಂಡರ್ಡ್ ಸಾಮಾನ್ಯ ಯಾದೃಚ್ಛಿಕ ವೇರಿಯಬಲ್ನ ಸಂಚಿತ ವಿತರಣೆಯನ್ನು ಝಡ್ನ ಪೈ ಎನ್ನುವುದು ಝಡ್ನ ಸಂಭವನೀಯತೆಗೆ Z ಗಿಂತಲೂ ಕಡಿಮೆ ಅಥವಾ ಸಮನಾಗಿರುತ್ತದೆ ಎಂದು ವ್ಯಾಖ್ಯಾನಿಸಲಾಗಿದೆ ಬಂಡವಾಳ ಝಡ್ ಯಾದೃಚ್ಛಿಕ ವೇರಿಯೇಬಲ್ z ಮತ್ತು z ಯನ್ನು ಯಾವುದೇ ಸಂಖ್ಯಾತ್ಮಕ ಮೌಲ್ಯ ಎಂದು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಸ್ಟ್ಯಾಂಡರ್ಡ್ ಸಾಮಾನ್ಯ ಕರ್ವ್ ಅನ್ನು ನೋಡಿದಾಗ ಸರಾಸರಿ 0 ನಲ್ಲಿ ಕೇಂದ್ರೀಕರಿಸಲಾಗಿದೆ ಎಂದು ನೀವು ನೋಡಬಹುದು ಈ ಮೈನಸ್ 0 5 ಪಟ್ಟು ಮಧ್ಯದಿಂದ ಸ್ಟ್ಯಾಂಡರ್ಡ್ ವಿಚಲನ ಮೌಲ್ಯವನ್ನು ಹೊಂದಿದೆ ಮತ್ತು ನಿಶ್ಚಿತವಾಗಿ ಸ್ಟ್ಯಾಂಡರ್ಡ್ ಸಾಮಾನ್ಯದ ಪ್ರಮಾಣಿತ ವಿಚಲನ ಮೌಲ್ಯವು 1 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು ಸರಾಸರಿಗಿಂತ ಕೆಳಗಿನ ಅರ್ಧದಷ್ಟು ವಿಚಲನವನ್ನು ಪ್ರತಿನಿಧಿಸುತ್ತದೆ ಮತ್ತು ಈ 0 5 ಸರಾಸರಿಗಿಂತ ಅರ್ಧದಷ್ಟು ವಿಚಲನವನ್ನು ಪ್ರತಿನಿಧಿಸುತ್ತದೆ ಸರಾಸರಿ 0 ಆಗಿರುತ್ತದೆ ಮತ್ತು ಮಧ್ಯದ ಎರಡೂ ಕಡೆಗಳಲ್ಲಿ ಒಂದು ವಿಚಲನವನ್ನು ಹೊಂದಿದ ಯಾದೃಚ್ಛಿಕ ಅಸ್ಥಿರಗಳಿಗೆ ಅನುಗುಣವಾದ ರೇಖೆಯ ಅಡಿಯಲ್ಲಿರುವ ಪ್ರದೇಶವು 15 ಕ್ಕೆ ಬರುತ್ತದೆ ಮತ್ತು 19 1 ಆಗಿದೆ ಎಂದು ನೀವು ನೋಡಬಹುದು ಮತ್ತು ಆದ್ದರಿಂದ ಮತ್ತೆ ನಿಮಗೆ 34 1 ಇಲ್ಲಿ ಅದು 68 2 ಶೇಕಡಾ ಆದ್ದರಿಂದ ವಕ್ರದ ಅಡಿಯಲ್ಲಿರುವ ಪ್ರದೇಶದ 68 2 ಪ್ರತಿಶತವು ಸರಾಸರಿ ಎರಡೂ ಬದಿಗಳಲ್ಲಿ ಒಂದು ಪ್ರಮಾಣಿತ ವಿಚಲನಕ್ಕೆ ಒಳಪಟ್ಟಿದೆ ಮತ್ತು ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ್ದೇವೆ ಆದ್ದರಿಂದ ಸರಾಸರಿ ಒಂದು ವಿಚಲನ ಒಳಗೆ 68 ಶೇಕಡಾ ಮತ್ತು ನೀವು ಸರಾಸರಿ ಒಂದು ವಿಚಲನ ಹೇಳಿದಾಗ ನಾವು ಎರಡೂ ಬದಿಯಲ್ಲಿ ಸರಾಸರಿ ಎಂದು ಅರ್ಥ ಇದಕ್ಕಾಗಿ ನಾವು ಯಾಕೆ ಬೇಕು ನಾವು ಸಾಮಾನ್ಯ ವಿತರಣೆಯೊಂದಿಗೆ ಕೆಲಸ ಮಾಡುತ್ತಿದ್ದರೆ ಇದು ಉತ್ತಮವಾದದ್ದು ಏಕೆಂದರೆ ಅದು ಒಳ್ಳೆಯದು ಮತ್ತು ಸಮ್ಮಿತೀಯವಾಗಿದೆ ಮತ್ತು ಮಧ್ಯಮವು ಮಧ್ಯಕ್ಕೆ ಸಮನಾಗಿರುವುದು ಮೋಡ್ಗೆ ಸಮನಾಗಿರುತ್ತದೆ ಎಂದು ನೀವು ತೋರಿಸಬಹುದು ಮತ್ತು ನಂತರ ಸಾಮಾನ್ಯ ವಿತರಣೆಯ ಗುಣಲಕ್ಷಣಗಳು ಚೆನ್ನಾಗಿ ಅರ್ಥೈಸಿಕೊಳ್ಳುತ್ತವೆ ಮತ್ತು ಬಹಳ ಕೆಲಸ ಮಾಡಲು ಸೊಗಸಾದ ಹಾಗಾಗಿ ನಾವು ವ್ಯವಹರಿಸುತ್ತಿರುವ ಡೇಟಾವನ್ನು ಸಾಮಾನ್ಯ ವಿತರಣೆಯ ಮೂಲಕ ವಿವರಿಸಿದರೆ ಅದು ಚೆನ್ನಾಗಿರುತ್ತದೆ ಆದರೆ ಇದಕ್ಕೆ ಅಗತ್ಯವಿಲ್ಲ ನಾವು ದೊಡ್ಡ ಡೇಟಾ ಸೆಟ್ನೊಂದಿಗೆ ವ್ಯವಹರಿಸುವಾಗ ಡೇಟಾವನ್ನು ಹೇಗೆ ವಿತರಿಸಲಾಗುವುದು ಮತ್ತು ಯಾವ ರೀತಿಯ ಆಕಾರವನ್ನು ಹೊಂದಿದೆ ಎಂಬುದನ್ನು ನಾವು ನಿಜವಾಗಿಯೂ ತಿಳಿದಿಲ್ಲ ಮತ್ತು ಅದು ಅನುಸರಿಸುವ ಸಂಭವನೀಯತೆ ವಿತರಣೆ ಯಾವುದು ಆದ್ದರಿಂದ ಈ ವಿಷಯ ನಮಗೆ ತಿಳಿದಿಲ್ಲ ಆದ್ದರಿಂದ ಇದು ಜನಸಂಖ್ಯೆಯನ್ನು ಮುಖ್ಯವಾಗಿ ವ್ಯಾಖ್ಯಾನಿಸುತ್ತದೆ ನಾವು ಜನಸಂಖ್ಯೆಯೊಂದಿಗೆ ಏಕೆ ವ್ಯವಹರಿಸಬೇಕು ಏಕೆಂದರೆ ಜನಸಂಖ್ಯೆಯ ಸಾಮೂಹಿಕ ಅವಧಿ ಅಡಿಯಲ್ಲಿ ಬರುವ ಹೆಚ್ಚಿನ ಸಂಖ್ಯೆಯ ಘಟಕಗಳ ನಡವಳಿಕೆಯನ್ನು ನಾವು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಉದಾಹರಣೆಗೆ ನೀವು ವಿದ್ಯಾರ್ಥಿ ಜನರನ್ನು ಹೊಂದಬಹುದು ಅಥವಾ ನಿರ್ದಿಷ್ಟ ಮೃದು ಪಾನೀಯವನ್ನು ಆದ್ಯತೆ ನೀಡುವ ಜನರ ನೀರಿನ ಅಥವಾ ಜನಸಂಖ್ಯೆಯನ್ನು ನೀವು ಹೊಂದಬಹುದು ಜನಸಂಖ್ಯೆಯ ವಿಶಿಷ್ಟ ಲಕ್ಷಣಗಳನ್ನು ನಾವು ಅಂದಾಜು ಮಾಡಬೇಕಾಗಿದೆ ಆದ್ದರಿಂದ ಜನಸಂಖ್ಯೆಯ ಆದ್ಯತೆಗಳು ಅಥವಾ ಪದ್ಧತಿಗಳು ಅಥವಾ ಸಾಮರ್ಥ್ಯಗಳು ಮತ್ತು ಪ್ರದರ್ಶನಗಳ ಕುರಿತು ನಾವು ಒಳ್ಳೆಯ ಯೋಚನೆಯನ್ನು ಹೊಂದಿದ್ದೇವೆ ಆದ್ದರಿಂದ ಇವುಗಳು ನಿರ್ಧಾರ ತೆಗೆದುಕೊಳ್ಳುವಿಕೆ ಗುಣಮಟ್ಟ ನಿಯಂತ್ರಣ ಮತ್ತು ಮಾರುಕಟ್ಟೆ ದೃಷ್ಟಿಕೋನದಿಂದ ಅಗತ್ಯವಿದೆ ಹಾಗಾಗಿ ನೀವು ನಮ್ಮ ಗುರಿಗಳನ್ನು ಉದ್ದೇಶಗಳನ್ನು ಪ್ರಕ್ರಿಯೆಯನ್ನು ಮತ್ತು ಸೆಟ್ಟಿಂಗ್ ಇತ್ಯಾದಿಗಳನ್ನು ಹೊಂದಿಸಬಹುದು ನಿಸ್ಸಂಶಯವಾಗಿ ನೀವು ಜನಸಂಖ್ಯೆಯನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ನೀವು ಜನಸಂಖ್ಯೆಯ ಪ್ರತಿಯೊಂದು ಘಟಕಕ್ಕೆ ಹೋಗಿ ಆ ಘಟಕದಿಂದ ಡೇಟಾವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಅದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ ಆದ್ದರಿಂದ ಜನಸಂಖ್ಯೆಯಿಂದ ತೆಗೆದುಕೊಳ್ಳಲಾದ ಮಾದರಿಗಳನ್ನು ನಾವು ಹೊಂದಿರಬೇಕು ಮತ್ತು ಜನಸಂಖ್ಯೆಯ ಮೇಲೆ ಜವಾಬ್ದಾರಿ ಅಂದಾಜು ಪಡೆಯಲು ಮಾದರಿಯನ್ನು ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಆದ್ದರಿಂದ ನೀವು ಮಾದರಿಯನ್ನು ಪಡೆದಾಗ ಜನಸಂಖ್ಯೆಯ ಅರ್ಥ ಭಿನ್ನತೆ ಯಾವ ರೀತಿಯ ವಿತರಣೆಯನ್ನು ಹೊಂದಿರುವಿರಿ ಎಂದು ಅಂದಾಜು ಮಾಡಬಹುದು ಆದ್ದರಿಂದ ನಾವು ಹೇಗೆ ಮಾದರಿಯನ್ನು ಮಾಡಬೇಕು ನಾವು ಮಾದರಿಯನ್ನು ಹೋದಾಗ ಮಾದರಿಯನ್ನು ಪರಿಗಣಿಸಿರುವ ಅವಲೋಕನಗಳು ಪರಸ್ಪರರ ಸ್ವತಂತ್ರವಾಗಿರಬೇಕು ಮತ್ತು ನಾವು ಮಾದರಿಯ ಪ್ರತಿಯೊಂದು ಘಟಕವನ್ನು ಆಯ್ಕೆ ಮಾಡುವ ಸಂಭಾವ್ಯ ಸಂಭವನೀಯತೆಯನ್ನು ಹೊಂದಿರಬೇಕು ಇದಲ್ಲದೆ ಅವರು ಅದೇ ಸಂಭವನೀಯ ವಿತರಣೆಯನ್ನು ಪ್ರತಿನಿಧಿಸಬೇಕು ಅವರು ಎಲ್ಲರೂ ಒಂದೇ ರೀತಿಯ ವಿತರಣೆಗೆ ಒಳಗಾಗಬೇಕು ಈಗ ನೀವು ಜನಸಂಖ್ಯೆ ಮತ್ತು ಯಾದೃಚ್ಛಿಕ ಮಾದರಿಗಳನ್ನು ಹೊಂದಿದ್ದೀರಿ ಸ್ಯಾಂಪಲ್ಡ್ ಅಂಶವು ಪರಸ್ಪರರ ಸ್ವತಂತ್ರವಾಗಿರಬೇಕು ಮಾದರಿ ಪ್ರತಿಯೊಂದು ಅಂಶವು ಸಮಾನ ಅವಕಾಶಗಳನ್ನು ಹೊಂದಿರಬೇಕು ನಿಮ್ಮಲ್ಲಿ 1000 ಎಸೆತಗಳ ಸಂಗ್ರಹವಿದೆ ಎಂದು ನಾವು ಹೇಳೋಣ ಮತ್ತು ಈ ಪೆಟ್ಟಿಗೆಯಲ್ಲಿ ವಿವಿಧ ಬಣ್ಣದ ಚೆಂಡುಗಳ ವಿತರಣೆಯನ್ನು ನೀವು ತಿಳಿಯಬೇಕೆಂದಿದ್ದರೆ ಮತ್ತು ಎಲ್ಲಾ ನೀಲಿ ಚೆಂಡುಗಳನ್ನು ಹೆಚ್ಚಿನ ಪದರದಲ್ಲಿ ಪ್ಯಾಕ್ ಮಾಡಿದ್ದರೆ ನೀಲಿ ಚೆಂಡುಗಳನ್ನು ಈ ಪೆಟ್ಟಿಗೆಯಲ್ಲಿರುವ ಎಲ್ಲಾ ಚೆಂಡುಗಳು ನೀಲಿ ಬಣ್ಣದಲ್ಲಿರುತ್ತವೆ ಎಂದು ನೀವು ತೀರ್ಮಾನಿಸಬಹುದು ನೀವು 10 ಚೆಂಡುಗಳ ಮಾದರಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಅವುಗಳು ಎಲ್ಲವನ್ನೂ ನೀಲಿ ಬಣ್ಣದ್ದಾಗಿದ್ದರೆ ಆಗ ನೀವು ಪಡೆಯುವ ತೀರ್ಮಾನವು ಅಂದರೆ ಕೆಂಪು ಚೆಂಡುಗಳು ಮತ್ತು ಬಿಳಿ ಚೆಂಡುಗಳನ್ನು ಆಯ್ಕೆ ಮಾಡಲಾಗುವುದಿಲ್ಲ ಆದರೆ ನೀವು ಯಾದೃಚ್ಛಿಕವಾಗಿ ಎಲ್ಲಾ ಚೆಂಡುಗಳನ್ನು ವಿತರಿಸಿದರೆ ನಂತರ ನೀವು 10 ಎಸೆತಗಳ ಮಾದರಿಯನ್ನು ತೆಗೆದುಕೊಂಡರೆ ನೀವು ಪೆಟ್ಟಿಗೆಯಿಂದ ಆರಿಸುವುದನ್ನು ಪ್ರಾರಂಭಿಸಿ ನಂತರ ನೀವು ಇಡೀ ಪೆಟ್ಟಿಗೆಯಲ್ಲಿರುವಂತೆ ಚೆಂಡುಗಳ ಸಮಂಜಸವಾದ ಹಂಚಿಕೆ ಮತ್ತೊಮ್ಮೆ ಮೂರನೆಯ ಮಾನದಂಡವೂ ಬಹಳಷ್ಟು ಅರ್ಥವನ್ನು ನೀಡುತ್ತದೆ ನೀವು ಹೆಚ್ಚಿನ ಸಂಖ್ಯೆಯ ಮಾದರಿ ಅಂಶಗಳನ್ನು ಹೊಂದಿದ್ದರೆ ಹೆಚ್ಚಿನ ಪ್ರತಿಕ್ರಿಯೆಗಳನ್ನು ನಾವು ಭಾವಿಸುತ್ತೇವೆ ನೀವು ಪೆಟ್ಟಿಗೆಯಿಂದ ಆಯ್ಕೆ ಮಾಡಿದ ಹೆಚ್ಚಿನ ಸಂಖ್ಯೆಯ ಚೆಂಡುಗಳು ಪೆಟ್ಟಿಗೆಯಲ್ಲಿ ಚೆಂಡುಗಳ ವಿತರಣೆಯ ಬಗ್ಗೆ ನಿಮಗೆ ಉತ್ತಮ ಕಲ್ಪನೆ ಇರುತ್ತದೆ ನಾವು ಆಸಕ್ತಿ ಹೊಂದಿರುವ ಯಾದೃಚ್ಛಿಕ ಮಾದರಿಗಳ ಗುಣಲಕ್ಷಣಗಳು ಸ್ಯಾಂಪಲ್ ಸರಾಸರಿ ಸ್ಯಾಂಪಲ್ ರೂಪಾಂತರ ಮತ್ತು ಅವುಗಳನ್ನು ಯಾದೃಚ್ಛಿಕ ಅಸ್ಥಿರವೆಂದು ಪರಿಗಣಿಸಲಾಗುತ್ತದೆ ಒಂದು ಮಾದರಿಯ ಘಟಕಗಳು ಯಾದೃಚ್ಛಿಕ ಅಸ್ಥಿರವಾಗಿದ್ದರೆ ಅವುಗಳಲ್ಲಿ ಯಾವುದೇ ಗಣಿತದ ಸಂಯೋಜನೆಯು ಯಾದೃಚ್ಛಿಕ ವೇರಿಯಬಲ್ ಆಗಿರುತ್ತದೆ ಮತ್ತು ಯಾದೃಚ್ಛಿಕ ಅಸ್ಥಿರಗಳ ಈ ಕಾರ್ಯಗಳನ್ನು ಸ್ಟಾಟಿಸ್ಟಿಕ್ಸ್ ಎಂದು ಕರೆಯಲಾಗುತ್ತದೆ